ಕ್ಯಾಪಾಸಿಟನ್ಸ್ ಆಫ್ ಟ್ರಾನ್ಸಿಷನ್ ಲೈನ್ಸ್ ಮುಂದಿನದು ಸಿಂಗಲ್ ಫೇಸ್ ಲೈನ್ ಕ್ಯಾಪಾಸಿಟನ್ಸ್ ಇದೀಗ ನೀವು 2 ಕಂಡಕ್ಟರ್ಗಳನ್ನು ಹೊಂದಿರುವ ಈ ಅಂಕಿಅಂಶವನ್ನು ನೋಡಿ ಕೆಪಾಸಿಟನ್ಸ್ ಕೇಸ್ಗಾಗಿ ಒಂದು ವಿಷಯವನ್ನು ಆಲಿಸಿ ಇಂಡಕ್ಟನ್ಸ್ನಂತಹ r' ನ ಪ್ರಶ್ನೆಯೇ ಇಲ್ಲ ಇದು ಈಗ ನಿಮ್ಮ ಮನಸ್ಸಿನಲ್ಲಿರಬೇಕು ನೀವು ಒಂದೇ ಹಂತದ ರೇಖೆಯನ್ನು ಪರಿಗಣಿಸುತ್ತೀರಿ ಇದು 2 ಕಂಡಕ್ಟರ್ಗಳಿವೆ ಇದು q1 ಮತ್ತು q2 ಚಾರ್ಜ್ q1 q2 ಆಗಿದೆ ಮತ್ತು q1 ಗೆ ಸಮಾನವಾಗಿದ್ದರೆ q ಪಾಸಿಟಿವ್ ಚಾರ್ಜ್ ಆಗಿದ್ದರೆ q2 ಮೈನಸ್ q ಆಗಿರುತ್ತದೆ ಆದ್ದರಿಂದ ನಾವು ನಂತರ ನೋಡುತ್ತೇವೆ ಈಗ ಈ ವಾಹಕದ ತ್ರಿಜ್ಯವು r1 ಸರಿ ಈ ವಾಹಕದ ತ್ರಿಜ್ಯವು r2 ಆಗಿದೆ 2 ವಾಹಕಗಳ ತ್ರಿಜ್ಯವು ವಿಭಿನ್ನವಾಗಿದೆ ಮತ್ತು ಮಧ್ಯದಿಂದ ಕೇಂದ್ರದ ಅಂತರವು D ಎಂದು ನೀವು ಕರೆಯುವದನ್ನು ನಾವು ಆರಂಭದಲ್ಲಿ ತೆಗೆದುಕೊಂಡಿದ್ದೇವೆ ಮತ್ತು ಸಹಜವಾಗಿ D ಯು r1 ಮತ್ತು r2 ಗಿಂತ ಹೆಚ್ಚು ದೊಡ್ಡದಾಗಿದೆ ಇದು ಸಿಂಗಲ್ ಫೇಸ್ 2 ವೈರ್ ಲೈನ್ ಆದ್ದರಿಂದ ಕಂಡಕ್ಟರ್ ಒಂದು ಪ್ರತಿ ಮೀಟರ್ಗೆ q1 ಕೂಲಂಬ್ನ ಚಾರ್ಜ್ ಅನ್ನು ಹೊಂದಿರುತ್ತದೆ ಮತ್ತು ಕಂಡಕ್ಟರ್ 2 ಪ್ರತಿ ಮೀಟರ್ಗೆ q2 ಕೂಲಂಬ್ನ ಚಾರ್ಜ್ ಅನ್ನು ಹೊಂದಿರುತ್ತದೆ ಎರಡನೇ ಕಂಡಕ್ಟರ್ ಮತ್ತು ಗ್ರೌಂಡ್ ಉಪಸ್ಥಿತಿಯಿಂದಾಗಿ ಮೊದಲ ಕಂಡಕ್ಟರ್ನ ಕ್ಷೇತ್ರವು ಫೀಲ್ಡ್ ತೊಂದರೆಗೊಳಗಾಗುತ್ತದೆ ಮೂಲಭೂತವಾಗಿ ನೀವು ಈಗ ತೆಗೆದುಕೊಂಡರೆ ನೀವು ಸಿಂಗಲ್ ಫೇಸ್ ಡ್ಯುಯಲ್ ಲೈನ್ ಅನ್ನು ಪರಿಗಣಿಸುತ್ತಿದ್ದೀರಿ ಇದರ ಕ್ಷೇತ್ರವು ಇದರಿಂದ ಹಾಗೆಯೇ ನಾವು ಮುಂದೆ ನೋಡುವ ಗ್ರೌಂಡ್ ಗ್ರೌಂಡ್ನಿಂದ ತೊಂದರೆಗೊಳಗಾಗುತ್ತದೆ ಕಂಡಕ್ಟರ್ ನಡುವಿನ ಅಂತರವು D ಮತ್ತು D ಎರಡು ವಾಹಕಗಳ ತ್ರಿಜ್ಯ r1 ಮತ್ತು r2 ಗಿಂತ ಹೆಚ್ಚು ಗ್ರೌಂಡ್ನಿಂದ ಕಂಡಕ್ಟರ್ನ ಎತ್ತರವು D ಗಿಂತ ದೊಡ್ಡದಾಗಿದೆ ಏಕೆಂದರೆ ವಾಹಕಗಳು ಯಾವಾಗಲೂ ಗ್ರೌಂಡ್ನ ಮೇಲಿರುತ್ತವೆ ಆದ್ದರಿಂದ ಆ ಎತ್ತರವು D ಗಿಂತ ಹೆಚ್ಚಿನದಾಗಿದೆ ಆದರೆ ನೀವು h ಅನ್ನು ಪರಿಗಣಿಸಿದಾಗ ನಾವು ನಂತರ ನೋಡುತ್ತೇವೆ ಆದ್ದರಿಂದ ಅಸ್ಪಷ್ಟತೆಯ ಪರಿಣಾಮವು ಅತ್ಯಲ್ಪವಾಗಿದೆ ಮತ್ತು ಚಾರ್ಜ್ ಅನ್ನು ಏಕರೂಪವಾಗಿ ವಿತರಿಸಲಾಗುತ್ತದೆ ಎಂದು ಭಾವಿಸಲಾಗಿದೆ ಅಸ್ಪಷ್ಟತೆಯ ಪರಿಣಾಮವು ಅತ್ಯಲ್ಪವಾಗಿದೆ ಮತ್ತು ಚಾರ್ಜ್ ಅನ್ನು ಏಕರೂಪವಾಗಿ ವಿತರಿಸಲಾಗಿದೆ ಎಂದು ನಾವು ಭಾವಿಸುತ್ತೇವೆ ಸಂಭಾವ್ಯ ವ್ಯತ್ಯಾಸ V12 ಸಮೀಕರಣ 5 ಬಳಸಿಕೊಂಡು q1 ಮತ್ತು q2 ಪರಿಭಾಷೆಯಲ್ಲಿ ಪಡೆಯಬಹುದು ನಾವು m ನೀಡಿದ ಸಾಮಾನ್ಯ ಸಮೀಕರಣವು 1 ರಿಂದ n ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು 12π0 ಅನ್ನು ಬಳಸುತ್ತಿರುವ 1 ರಿಂದ 2 ರವರೆಗೆ ಒಂದೇ ಸಮೀಕರಣ 2 ಕಂಡಕ್ಟರ್ಗಳು ಇದ್ದಲ್ಲಿ m 1 ರಿಂದ 2 ಕ್ಕೆ ಸಮಾನವಾಗಿರುತ್ತದೆ ಇದು qmln D2mD1m ವೋಲ್ಟ್ ಆದ್ದರಿಂದ ಇದೀಗ ನಮಗೆ ಈ ಅಭಿವ್ಯಕ್ತಿ D1mDkm ತಿಳಿದಿದೆ i 2 ಮತ್ತು k 1 ಆದ್ದರಿಂದ m 1 ರಿಂದ 2 ಕ್ಕೆ ಸಮಾನವಾಗಿರುತ್ತದೆ

ಈಗ q2 q1 ಮತ್ತು D21 D12 ವಾಸ್ತವವಾಗಿ 2 ವಾಹಕಗಳು ಕಂಡಕ್ಟರ್ 1 ಮತ್ತು ಕಂಡಕ್ಟರ್ 2 ಇವೆ ಆದ್ದರಿಂದ ಅದಕ್ಕಾಗಿಯೇ D2 D21 ಮತ್ತು D12 ಅಂದರೆ ಇದು ಇಲ್ಲಿ 1 2 ರಿಂದ 2 1 ಆಗಿದೆ ಮೂಲಭೂತವಾಗಿ ಈ ಅಂತರವು D ಆಗಿದೆ ಆದರೆ ಇದು ಸಾಮಾನ್ಯೀಕರಿಸಿದ ಸೂತ್ರವಾಗಿದೆ ನಂತರ ನಾವು ಇದನ್ನು ಬದಲಾಯಿಸುತ್ತಿದ್ದೇವೆ ಆದ್ದರಿಂದ ಇದು D11 ಆಗಿದೆ Ik m ಅಥವಾ i m ಗೆ ಸಮಾನವಾಗಿದ್ದರೆ Dmm r ಎಂದು ನಾನು ನಿಮಗೆ ಹೇಳಿದೆ ಯಾವಾಗ D11 r1 ಮತ್ತು D22 r2 ಆದ್ದರಿಂದ V12 12π0q1ln Dr1 q1ln ಏಕೆಂದರೆ q2 q1 ಅದಕ್ಕಾಗಿಯೇ ಮೈನಸ್ q1ln ವೋಲ್ಟ್ ಆದ್ದರಿಂದ V12 2q12π0 ln Dr1r2 ಏಕೆಂದರೆ ನೀವು 𝑞1 ಸಾಮಾನ್ಯವನ್ನು ತೆಗೆದುಕೊಂಡರೆ ಮತ್ತು ಅದು ಮೂಲತಃ ಪ್ಲಸ್ ln ಆಗಿರುತ್ತದೆ ಏಕೆಂದರೆ ಇದು ಮೈನಸ್ ln ಇದು Dr2 ಆಗಿರುತ್ತದೆ ಆದ್ದರಿಂದ ಅದರ ನಂತರ ನೀವು ಇದನ್ನು ಸರಳಗೊಳಿಸಿದರೆ ಅದು D2q12π0ln Dr1r2 ನನ್ನ ಪ್ರಕಾರ ಈ ವಿಷಯಗಳು ನಿಮ್ಮ ಸ್ಪಷ್ಟೀಕರಣಕ್ಕಾಗಿ ಕೇವಲ ಒಂದು ಸಾಲನ್ನು ಬರೆಯಲು ಸರಳವಾಗಿದೆ So V12 12π0q1ln Dr1 q1ln ಆದ್ದರಿಂದ ಇದು 12π0 ಗೆ ಸಮನಾಗಿರುತ್ತದೆ ನೀವು q1 ಅನ್ನು ಕಾಮನ್ ಆಗಿ ತೆಗೆದುಕೊಳ್ಳುತ್ತೀರಿ ಮತ್ತು ಇದು lnDr1 ಜೊತೆಗೆ ln ನಂತರ Dr2 ಅದು q2π0 ನಂತರ ln D2r1r2 ಗೆ ಸಮಾನವಾಗಿರುತ್ತದೆ ಇದನ್ನು ನೀವು ಈಗ q2π0 ln ಎಂದು ಬರೆಯಬಹುದು ನಂತರ ನೀವು Dr1r2 ಬರೆಯಬಹುದು ಈ ಚೌಕವು 2 q1 ಗೆ ಸಮನಾಗಿರುತ್ತದೆ ಅದು ವಾಸ್ತವವಾಗಿ q1 ಆಗಿದೆ ಆದ್ದರಿಂದ ಇದು q1 ನಂತರ q1 then 2q12π0ln Dr1r2 ಸರಿ ಆದ್ದರಿಂದ ಇದು ಸರಳೀಕರಣವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಇಲ್ಲಿ ಬರೆಯುತ್ತಿದ್ದೇವೆ 2q12π0ln Dr1r2 ವೋಲ್ಟ್ ಆದ್ದರಿಂದ ನಮ್ಮ ಉದ್ದೇಶವೆಂದರೆ ನೀವು 2 ಸಾಲುಗಳ C12 ನಡುವಿನ ಧಾರಣವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ C12 q1 ಗೆ ಸಮಾನವಾಗಿರುತ್ತದೆ ನಿಮಗೆ ಸಾಮಾನ್ಯವಾಗಿ q C V ತಿಳಿದಿದೆ ಆದ್ದರಿಂದ CqV ಆದ್ದರಿಂದ C12 q1V120ln ಏಕೆಂದರೆ ಈ 2 ರದ್ದಾಗುತ್ತದೆ ನಾನು ಇಲ್ಲಿ ಮಾಡಲಿಲ್ಲ ಆದರೆ ಈ 2 ಅನ್ನು ರದ್ದುಗೊಳಿಸಲಾಗುತ್ತದೆ C12 q1V120lnDr1r2 farad per meter ಆದ್ದರಿಂದ ಆದ್ದರಿಂದ ಇದು ಸಮೀಕರಣ 7 ಆಗಿದೆ ಆದ್ದರಿಂದ ಎರಡೂ ವಾಹಕಗಳ ತ್ರಿಜ್ಯವು ಒಂದೇ ಆಗಿದ್ದರೆ r1r2r ಆದ್ದರಿಂದ C12 πϵ0 ln ಗೆ ಸಮಾನವಾಗಿರುತ್ತದೆ ಪ್ರತಿ ಮೀಟರ್ಗೆ ln D ಫ್ಯಾರಡ್ನಿಂದ ಭಾಗಿಸಿ ಇದು ಸಮೀಕರಣ 8 ಆಗಿದೆ ಆದ್ದರಿಂದ ϵ0ನಿಮಗೆ ತಿಳಿದಿದೆ 8 854 10 12 ಫ್ಯಾರಡ್ ಪ್ರತಿ ಮೀಟರ್ಗೆ ಇದು ತಿಳಿದಿದೆ ಇದು ನಿಮ್ಮ ನೈಸರ್ಗಿಕ ಲಾಗ್ ಆಗಿದೆ ಆದರೆ ನೀವು ಅದನ್ನು ಈ ಲಾಗ್ಗೆ ಪರಿವರ್ತಿಸುತ್ತೀರಿ ಆದ್ದರಿಂದ ಈ ಪರಿವರ್ತನೆಯು ನಿಮಗೆ ಬಿಟ್ಟದ್ದು ಆದ್ದರಿಂದ ಈ ಸರಳವಾದ ಕೆಲಸವನ್ನು ನೀವು ಮಾಡಬಹುದು ಆದ್ದರಿಂದ ಸಾಮಾನ್ಯವಾಗಿ ಎಲ್ಲಾ ಸಂಖ್ಯಾತ್ಮಕವಾಗಿ ನಾವು ಈ ವಿಷಯದ ಲಾಗ್ ಅನ್ನು ಬಳಸುತ್ತೇವೆ ನೈಸರ್ಗಿಕ ಲಾಗ್ ಅಲ್ಲ ಏಕೆಂದರೆ ಅನೇಕ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಆದ್ದರಿಂದ C12 ಅನ್ನು ನೀವು ಸರಳಗೊಳಿಸಿದರೆ ಅದು ಪ್ರತಿ ಕಿಲೋಮೀಟರ್ಗೆ 0 0121log Dr ಮೈಕ್ರೋಫಾರ್ಡ್km ಆಗಿರುತ್ತದೆ ಆದ್ದರಿಂದ ಇದು ಸಮೀಕರಣ 9 ಆಗಿದೆ ಆದ್ದರಿಂದ ಇದು ಕೆಪಾಸಿಟನ್ಸ್ ಆಗಿದೆ ಈ ಸಮೀಕರಣ 9 ವಾಸ್ತವವಾಗಿ ವಾಹಕಗಳ ನಡುವಿನ ಸಾಲಿಗೆ ಧಾರಣವನ್ನು ನೀಡುತ್ತದೆ ಆದರೆ ಟ್ರಾನ್ಸ್ಮಿಷನ್ ಲೈನ್ ಮಾಡೆಲಿಂಗ್ ಉದ್ದೇಶಕ್ಕಾಗಿ ಚಿತ್ರ 4 ರಲ್ಲಿ ತೋರಿಸಿರುವಂತೆ ಪ್ರತಿ ಕಂಡಕ್ಟರ್ ಮತ್ತು ನ್ಯೂಟ್ರಲ್ ನಡುವಿನ ಧಾರಣವನ್ನು ವ್ಯಾಖ್ಯಾನಿಸಲು ಅನುಕೂಲಕರವಾಗಿದೆ ಇದು ಸಾಲಿನಿಂದ ಸಾಲಿಗೆ ಕೆಪಾಸಿಟನ್ಸ್ ಆಗಿದೆ ಆದರೆ ಸಾಲು 1 ಮತ್ತು 2 ರ ನಡುವೆ ನೀವು ತಟಸ್ಥತೆಯನ್ನು ಹೊಂದಿದ್ದರೆ ನಂತರ ನೀವು ಪ್ರತಿ ವಾಹಕದಿಂದ ತಟಸ್ಥವಾಗಿರುವ C1n ಮತ್ತು C2n ವರೆಗಿನ ಧಾರಣವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅಂದರೆ ನೀವು ಈ ಭಾಗಕ್ಕೆ ಬಂದರೆ 1 ರಿಂದ 2 ಇದು C12 ಆಗಿರುತ್ತದೆ ನೀವು C12 ಅನ್ನು ಪಡೆದುಕೊಂಡಿರುವುದೇ ಇದು ಸಮೀಕರಣ 9 ಈಗ ನೀವು ಇದರ ನಡುವೆ ತಟಸ್ಥ ಹೊಂದಿದ್ದರೆ ತಟಸ್ಥ n ಆಗಿದೆ ಆದ್ದರಿಂದ ಈ ಭಾಗ 1 ರಿಂದ n ಇದು C1n ಮತ್ತು ಇದು C2n ಮತ್ತು ಈ 2 ಸರಣಿಯಲ್ಲಿದೆ ಇದು ಕಂಡಕ್ಟರ್ 1 ಇದು ಕಂಡಕ್ಟರ್ 2 ಆದ್ದರಿಂದ C1nC2n 2 C12 ಏಕೆಂದರೆ ಅವು ಸರಣಿಯಲ್ಲಿರುತ್ತವೆ ಆದ್ದರಿಂದ C1n C2n 2 C12 ಅಂದರೆ C1n C2n ಇದಕ್ಕೆ ಸಮಾನವಾಗಿರುತ್ತದೆ ಇದನ್ನು 2 ರಿಂದ ಗುಣಿಸಲಾಗುತ್ತದೆ ಅಂದರೆ ಇದು ಪ್ರತಿ ಕಿಲೋಮೀಟರ್ಗೆ 0 0242log Dr ಮೈಕ್ರೋಫಾರ್ಡ್km ಆಗಿರುತ್ತದೆ ಇದು ಸಮೀಕರಣ 10 ಈಗ ಅಸೋಸಿಯೇಟ್ ಲೈನ್ ಚಾರ್ಜಿಂಗ್ ಕರೆಂಟ್ ಪ್ರತಿ ಕಿಲೋಮೀಟರ್ಗೆ ICjω C12V12 ಆಂಪಿಯರ್km ಆಗಿರುತ್ತದೆ ಆದ್ದರಿಂದ ನೀವು ಈ ರೀತಿ ಯೋಚಿಸಿದರೆ ನೀವು ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ X ಎಂದು ಹೇಳಿ ನಾನು X12 ಎಂದು ಹೇಳುತ್ತೇನೆ X12 ಅನ್ನು ಸಾಮಾನ್ಯವಾಗಿ X1ωCಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಅದನ್ನು X12 ಮಾಡಿದರೆ ω by C12 ಆಗಿದೆ ಆದ್ದರಿಂದ ಇದು ಪ್ರತಿಕ್ರಿಯಾತ್ಮಕತೆ ಆದ್ದರಿಂದ ನೀವು ಚಾರ್ಜಿಂಗ್ ಕರೆಂಟ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ Ic ನಾನು ಹಾಕುತ್ತಿರುವ ಸಾಮಾನ್ಯಕ್ಕೆ ಸಮಾನವಾಗಿದೆ ಎಂದು ಹೇಳಿ ಆದ್ದರಿಂದ ವೋಲ್ಟೇಜ್ V12 X12your ωC12V12 ಆದರೆ ಇದು ಒಂದು ಕೆಪಾಸಿಟನ್ಸ್ ಆಗಿದೆ ಆದ್ದರಿಂದ ಇಲ್ಲಿ ಪರಿಮಾಣದ ಬದಲಿಗೆ ನೀವು ಇಲ್ಲಿ j ಅನ್ನು ಹಾಕುತ್ತೀರಿ ಆದ್ದರಿಂದ ಅದು j ಸರಿ ಆದ್ದರಿಂದ ಈ ಲೈನ್ ಚಾರ್ಜಿಂಗ್ ಕರೆಂಟ್ IC ಆಗಿರುತ್ತದೆ ಪ್ರತಿ ಕಿಲೋಮೀಟರ್ಗೆ jωC12your V12 ಆಂಪಿಯರ್km ಗೆ ಸಮನಾಗಿರುತ್ತದೆ ಆದರೆ ನೀವು ಪರಿಮಾಣವನ್ನು ತೆಗೆದುಕೊಳ್ಳುತ್ತೀರಿ ನಂತರ ಪರಿಮಾಣವನ್ನು ತೆಗೆದುಕೊಂಡರೆ j ಇರಬಾರದು ಇದು ಲೀಡಿಂಗ್ ಕರೆಂಟ್ ಅಂದರೆ ನಾನು ನಿಮಗಾಗಿ ಬರೆಯುತ್ತಿರುವ ಇನ್ನೊಂದು ಸಾಲು ಅಂದರೆ ಇದು I j ಇರುವುದರಿಂದ ಚಾರ್ಜಿಂಗ್ ಕರೆಂಟ್ C12V12 ಕೋನ 90 degrees ಆಗಿರುತ್ತದೆ ಆದ್ದರಿಂದ ಈ ಆಂಪಿಯರ್ ಪ್ರತಿ ಕಿಲೋಮೀಟರ್ ಆದ್ದರಿಂದ ಇದು ನಿಮ್ಮ ಸಾಮಾನ್ಯ ವಿಷಯವಾಗಿದೆ ಮುಂದಿನದು 3 ಹಂತದ ಟ್ರಾನ್ಸ್ಮಿಷನ್ ಲೈನ್ನ ಕೆಪಾಸಿಟೆನ್ಸ್ ಆದ್ದರಿಂದ ವರ್ಗಾವಣೆಗಾಗಿ ಈಗ ಇಲ್ಲಿ ವಿವರಿಸುವ ಅಗತ್ಯವಿಲ್ಲ ಏಕೆಂದರೆ ಈಗಾಗಲೇ ಇಂಡಕ್ಟನ್ಸ್ ಪ್ರಕರಣಕ್ಕಾಗಿ ನಾವು ಟ್ರಾನ್ಸ್ಮಿಷನ್ ಲೈನ್ನ ವರ್ಗಾವಣೆಯನ್ನು ವಿವರಿಸಿದ್ದೇವೆ ಆದ್ದರಿಂದ ನಿಮ್ಮ 3 ಹಂತದ ಪ್ರಸರಣ ಮಾರ್ಗವನ್ನು ನೀವು ಊಹಿಸುತ್ತೀರಿ ಮತ್ತು 3 ಹಂತದ ಟ್ರಾನ್ಸ್ಮಿಷನ್ ಲೈನ್ ಮತ್ತು ಲೈನ್ಗಳ ಈ ಕೆಪಾಸಿಟೆನ್ಸ್ ಅನ್ನು ವರ್ಗಾಯಿಸಲಾಗುತ್ತದೆ ಆದ್ದರಿಂದ ಇದು ಹಂತ b ಮತ್ತು ಹಂತ c a ನಿಂದ c ನಡುವಿನ ಅಂತರವು ವಾಸ್ತವವಾಗಿ D31 ಅಂದರೆ Dac ವಾಸ್ತವವಾಗಿ D31 ನಾನು ಅದನ್ನು ಬರೆದಿಲ್ಲ ಆದರೆ ನಾನು ಮೌಖಿಕವಾಗಿ ಹೇಳುತ್ತಿದ್ದೇನೆ ಆದ್ದರಿಂದ ಅದು ನಿಮಗೂ ತಿಳಿದಿದೆ ಅಂತೆಯೇ Dab ವಾಸ್ತವವಾಗಿ D12 ಗೆ ಸಮಾನವಾಗಿರುತ್ತದೆ ಮತ್ತು ಅದೇ ರೀತಿ Dbc ವಾಸ್ತವವಾಗಿ D23 ಗೆ ಸಮಾನವಾಗಿರುತ್ತದೆ ಆದರೆ ವ್ಯುತ್ಪತ್ತಿಯ ಸಮಯದಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನೀವು ಬಯಸಿದರೆ ನೀವು ಅದನ್ನು ಮಾಡಬಹುದು ಆದರೆ Dab ಅಕ್ಷರಶಃ D12 ಆಗಿದೆ Dac ab bc ca ಗೆ ಸಮಾನವಾಗಿದೆ ಆದ್ದರಿಂದ Dbc D23 ಆಗಿರುತ್ತದೆ ಮತ್ತು Dca D31 ಆಗಿರುತ್ತದೆ ಆದ್ದರಿಂದ ಇದು ಲೈನ್ ಟ್ರಾನ್ಸ್ಪೋಸ್ ಆಗಿದೆ ಆದ್ದರಿಂದ ಮೊದಲ ವಿಭಾಗ ವಿಭಾಗ 1 ಇದು a b c ಮುಂದಿನ ವಿಭಾಗವು c a b ಆಗಿರುತ್ತದೆ ಅದು ಸೆಕ್ಷನ್ 2 ಮತ್ತು ಮೂರನೇ ವಿಭಾಗ ಇದು b c a ಆಗಿರುತ್ತದೆ ಇಂಡಕ್ಟರ್ಗಾಗಿ ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ 3 ಫೇಸ್ ಟ್ರಾನ್ಸ್ಮಿಷನ್ ಲೈನ್ ಇದು ಫಿಗರ್ 5 ಸಂಪೂರ್ಣವಾಗಿ ಟ್ರಾನ್ಸ್ಪೋಸ್ ಆಗಿದೆ ಆದರೆ ಇಲ್ಲಿ ನಾನು D12 Dab D23 Dbc ಮತ್ತು Dca ಅನ್ನು D31 ಗೆ ಸಮ ಎಂದು ಬರೆದಿದ್ದೇನೆ ಈಗ ಸಮತೋಲನ 3 ಹಂತದ ವ್ಯವಸ್ಥೆಗೆ qaqbqc0 ಇದು ಸಮೀಕರಣ 12 ಕರೆಂಟ್ IaIbIc0 ಹಾಗೆ ತಟಸ್ಥವಾಗಿಲ್ಲ ಎಂದು ಊಹಿಸಿ ಆದ್ದರಿಂದ ಮುಂದೆ ನಾವು ಅದೇ ಸೂತ್ರವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ಮೊದಲ ಸ್ಥಿತ್ಯಂತರ ಚಕ್ರಕ್ಕೆ ಹಂತ a ಮತ್ತು b ನಡುವಿನ ಸಂಭಾವ್ಯ ವ್ಯತ್ಯಾಸವೆಂದರೆ ವಿಭಾಗ 1 ವಿಭಾಗ 2 ವಿಭಾಗ 3 ಆಗಿರುವ ಮೊದಲ ವರ್ಗಾವಣೆಗೆ ಮೊದಲನೆಯದು ಮೊದಲಿಗೆ ನಾವು ಇಲ್ಲಿ ಮೊದಲನೆಯದನ್ನು ನೋಡುತ್ತೇವೆ ಅಂದರೆ ಸಮೀಕರಣ 5 ಅನ್ನು ಅನ್ವಯಿಸುವ ಮೂಲಕ ನಾವು ಅದೇ ಸಮೀಕರಣವನ್ನು ಮತ್ತೆ ಪಡೆಯಬಹುದೇ ನಾವು ಸಾಮಾನ್ಯೀಕರಿಸಿದ ಸಮೀಕರಣವನ್ನು ಬಳಸುತ್ತೇವೆ ಆದ್ದರಿಂದ ಬ್ರಾಕೆಟ್ನಲ್ಲಿ Vab ಈ I ಅಂದರೆ ಇದು ಕರೆಂಟ್ ಅಲ್ಲ ಇದು ವಿಭಾಗ 1 ಆದ್ದರಿಂದ Vab ಬ್ರಾಕೆಟ್ I ಎಂದರೆ ಈ ವಿಭಾಗ 1 Vabi12π0qaln D12r qbln r D12rD12qcln D23D31 ಇದು ಸಮೀಕರಣ 13 ಆಗಿದೆ ಆದರೆ ಅದೇ ಸಮೀಕರಣ 5 ನಾವು ಇಂಡಕ್ಟನ್ಸ್ಗೆ ಅನ್ವಯಿಸುವ ಸಾಮಾನ್ಯೀಕರಿಸಿದ ಸಮೀಕರಣವನ್ನು ಫ್ಲಕ್ಸ್ ಲಿಂಕ್ಗೆ ಸಹ ಅನ್ವಯಿಸುತ್ತೇವೆ ವೋಲ್ಟೇಜ್ಗಳ ಧಾರಣಕ್ಕಾಗಿ ನಾವು ಒಂದು ಸಾಮಾನ್ಯೀಕರಿಸಿದ ಸಮೀಕರಣವನ್ನು ಅನ್ವಯಿಸಿದ್ದೇವೆ ಮತ್ತು ಅದೇ ಸಮೀಕರಣವನ್ನು ನಾವು ಈ ರೂಪದಲ್ಲಿ ಸರಿಯಾಗಿ ಇರಿಸುತ್ತೇವೆ ಅಂದರೆ qaln D12r qbln r D12rD12qcln ಅಂದರೆ qcln D23D31 ಅಂದರೆ qcln D23D31 by D23D21 ಏಕೆಂದರೆ ಮುಂದಿನ ವಿಭಾಗ 1 ರ ಕಾರಣದಿಂದಾಗಿ ನಿಮ್ಮ Vab ನಿಮ್ಮ a b ಆದ್ದರಿಂದ ಇದು ವಿಭಾಗ 1 ರ ಸಂರಚನೆಯಾಗಿದೆ ಇದಕ್ಕೆ ಈ ತ್ರಿಕೋನ ಕಾನ್ಫಿಗರೇಶನ್ ಮತ್ತು ನಾವು ತೋರಿಸಿರುವ ಇಂಡಕ್ಟನ್ಸ್ ಕೇಸ್ಗಾಗಿ ನೀವು ಸರಿಯಾಗಿ ಸೆಳೆಯಬಹುದು ಆದ್ದರಿಂದ ನಿಮ್ಮ ಇದು 12πϵqalnD12r ಆಗುವ ಅಗತ್ಯವಿಲ್ಲ D12 Dabr ಆದರೆ qb ಈ qb ln ⁡rD12 ಜೊತೆಗೆ qc ಇದು qc ln D23D31 ok b ಅಂದರೆ ನಿಮ್ಮ V a to b ಆಗಿರುವ ಸಾಮರ್ಥ್ಯವನ್ನು ನೀವು ಕಂಡುಹಿಡಿಯಲು ಬಯಸುತ್ತೀರಿ ನೀವು D1 ಮೇಲೆ ವೋಲ್ಟೇಜ್ 1 ರಿಂದ 2 D2 ಅನ್ನು ನೆನಪಿಸಿಕೊಂಡರೆ ಅದು C12 ಲೆಕ್ಕಾಚಾರದ V12 ಲೆಕ್ಕಾಚಾರದ ಮೊದಲ ರೇಖಾಚಿತ್ರವಾಗಿದೆ ಆದ್ದರಿಂದ ನೀವು ಆ ರೀತಿಯಲ್ಲಿ ಯೋಚಿಸಿದರೆ ಅದು ಇಲ್ಲಿಂದ ಇಲ್ಲಿಯವರೆಗೆ ಅದು D23 ಮತ್ತು ನಂತರ D31 ಆಗಿದೆ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅದೇ ರೀತಿಯಾಗಿ ಎರಡನೇ ಸ್ಥಾನಾಂತರ ಚಕ್ರಕ್ಕೆ ನೀವು ಈ ಸಂರಚನೆಯನ್ನು ಮತ್ತು ನಿಮ್ಮದೇ ಆದ ಸಂರಚನೆಯನ್ನು ಮಾಡಿ ಏಕೆಂದರೆ ಇಂಡಕ್ಟನ್ಸ್ ನಾವು ಅದನ್ನು ಸರಿಯಾಗಿ ನೋಡಿದ್ದೇವೆ ಆದ್ದರಿಂದ ಎರಡನೇ ವರ್ಗಾವಣೆ ಚಕ್ರಕ್ಕೆ ಅದು ವ್ಯಾಬ್ ಆಗಿರುತ್ತದೆ ಇದು ಈ 2 ಕ್ಕೆ ಆಗಿದೆ ಎಂದರೆ ಇದು ಎರಡನೇ ಸ್ಥಾನಾಂತರ ಚಕ್ರಕ್ಕೆ ಇದು ಮೊದಲ ಟ್ರಾನ್ಸ್ಪೋಸಿಷನ್ ಸೈಕಲ್ ವಿಭಾಗ 1 ಕ್ಕೆ ಸಮಾನವಾಗಿರುತ್ತದೆ 12π0 ನಂತರ qa ln⁡qaln D23r qbln rD23qcln D31D12 ಇದು ಸಮೀಕರಣ 14 ಆಗಿದೆ 12π0qaln D31r qbln rD31qcln D12D23 ನಂತರ ಮೂರನೇ ಟ್ರಾನ್ಸ್ಪೋಸಿಷನ್ ಸೈಕಲ್ ಅಂದರೆ Vab ಇದು ಮೂರನೇ ಟ್ರಾನ್ಸ್ಪೋಸಿಷನ್ ಸೈಕಲ್ 3 ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 15 ನಿಮ್ಮ ಕಲ್ಪನೆಯಿಂದಲೂ ನೀವು ಆ ರೇಖಾಚಿತ್ರವನ್ನು ನೋಡದೆಯೇ ಈ ಸಮೀಕರಣವನ್ನು ಬರೆಯಬಹುದು ನೀವು ಅರ್ಥಮಾಡಿಕೊಂಡರೆ ನಿಮ್ಮ ಅಂತಃಪ್ರಜ್ಞೆಯಿಂದ ರೇಖಾಚಿತ್ರವನ್ನು ನೋಡುವ ಅಗತ್ಯವಿಲ್ಲ ನೀವು ಅದನ್ನು ಬರೆಯಬಹುದು ನೀವು ಅರ್ಥಮಾಡಿಕೊಂಡರೆ ನಿಮ್ಮ ಅಂತಃಪ್ರಜ್ಞೆಯಿಂದ ರೇಖಾಚಿತ್ರವನ್ನು ನೋಡುವ ಅಗತ್ಯವಿಲ್ಲ ನೀವು ಅದನ್ನು ಬರೆಯಬಹುದು ಆದ್ದರಿಂದ Vab ನ ಸರಾಸರಿ ಮೌಲ್ಯವು ಮೊದಲ ವರ್ಗಾವಣೆಯ ಚಕ್ರಕ್ಕೆ 13 Vab ಮತ್ತು ಎರಡನೇ ಸ್ಥಾನಾಂತರದ Vcb ಅಥವಾ ಮೂರನೇ ಸ್ಥಾನಾಂತರ ಚಕ್ರಕ್ಕೆ ab Vab ಗೆ ಸಮಾನವಾಗಿರುತ್ತದೆ ನೀವು ಎಲ್ಲವನ್ನೂ ಬದಲಿಸಿ ನಂತರ ಸರಳಗೊಳಿಸಿ ನೀವು ಹಂತವನ್ನು ಪಡೆಯುತ್ತೀರಿ ದಯವಿಟ್ಟು ಇದನ್ನು ಮಾಡಿ ನಾನು ಇದನ್ನು12π0 ಅಂತಿಮಗೊಳಿಸಿದ್ದೇನೆ ಎಂದು ಬರೆಯುತ್ತಿದ್ದೇನೆ ಇದು r ಜೊತೆಗೆ qb ln r 13 ರಿಂದ ಭಾಗಿಸಿದ ಮೂರನೇ ಒಂದು ಭಾಗಕ್ಕೆ D12 D23 D31 ಆಗಿರುತ್ತದೆ ಘನ ಮೂಲ ಆದ್ದರಿಂದ Vab 12π0qaln Deqr qbln rDeq ಅಲ್ಲಿ Deq13 ಅಂದರೆ ಘನಮೂಲ Dab Dbc Dca ಮೂರನೇ ಒಂದು ಭಾಗ ಇದು ಸಮೀಕರಣ 17 ಆದ್ದರಿಂದ ಇದು ವ್ಯಾಬ್ನ ಸರಾಸರಿ ಮೌಲ್ಯವಾಗಿದೆ ಅದೇ ರೀತಿ ಇದು ನಿಮಗಾಗಿ ಎಕ್ಸರ್ಸೈಜ್ ಆಗಿದೆ ಏಕೆಂದರೆ ನಾನು ನಿಮಗಾಗಿ Vab ಮಾಡಿದ್ದೇನೆ ಅದೇ ರೀತಿ ನೀವು Vac ಅನ್ನು ಬರೆಯಬಹುದಾದ ತಪಾಸಣೆಯಿಂದ Vac ನ ಸರಾಸರಿ ಮೌಲ್ಯವು 12πε0 ಆಗಿರುತ್ತದೆ ಇಲ್ಲಿ ನೋಡಿ ಅದು Vab qa ಮತ್ತು qb ಆಗಿದೆ ಆದ್ದರಿಂದ ನೀವು qc ಅನ್ನು ಬದಲಿಸಿದಾಗ qc ಸ್ವಯಂಚಾಲಿತವಾಗಿ ಹೊರಹಾಕಲ್ಪಡುತ್ತದೆ ಮತ್ತು qc ಅನ್ನು ಸ್ವಯಂಚಾಲಿತವಾಗಿ ತೆಗೆದುಹಾಕಲಾಗುತ್ತದೆ ಮತ್ತು Vab qa ಮತ್ತು qb ಪರಿಭಾಷೆಯಲ್ಲಿ ಇರುತ್ತದೆ ಆದ್ದರಿಂದ ಇಲ್ಲಿ ನಿಮ್ಮ ಅಂತಃಪ್ರಜ್ಞೆಯಿಂದ ನೀವು Vac ಎಂದು ಬರೆಯಬಹುದು 12π0 ಇದು qaln DeqrDeqr qbln rDeq ಇದು 18 ಆಗಿರುತ್ತದೆ ಆದ್ದರಿಂದ ನೀವು 16 ಮತ್ತು 18 ರ ಸಮೀಕರಣವನ್ನು ಸೇರಿಸಿ ನಂತರ ನೇರವಾಗಿ ಬರೆಯಬಹುದು ಅಂದರೆ Vab Vac ಈ 2 ಸೇರಿಸಿ ನೀವು ಸೇರಿಸಿದರೆ ಅದು 12πε0 ದಯವಿಟ್ಟು ಈ ವಿಷಯವನ್ನು ಸೇರಿಸಿ ಅದು 2qaln Deqr qbqcln upon r Deq ಇದು ಸಮೀಕರಣ 19 ಆಗಿದೆ ಆದರೆ ನಮಗೆ q aq bq c0 ಎಂದು ತಿಳಿದಿದೆ ಆದ್ದರಿಂದ ಇದು ನಿಮ್ಮ ಸಮೀಕರಣ 12 ರಿಂದ ಆದ್ದರಿಂದ qbqc qa ಸಮೀಕರಣ 12 ಇದು qaqbqc0 ಆದ್ದರಿಂದ qbqc qa ಇಲ್ಲಿ ಸಮೀಕರಣ 19 ರಲ್ಲಿ ಪರ್ಯಾಯವಾಗಿದೆ ನೀವು ಸರಳೀಕರಿಸಿದರೆ ಅದನ್ನು ನೇರವಾಗಿ ಹಾಕಿದರೆ ನೀವು ಅವುಗಳನ್ನು ಬರೆಯಬಹುದು ಅದು Vab Vac 3qa2π0ln ಆಗಿರುತ್ತದೆ Deqr ಬ್ರಾಕೆಟ್ನಲ್ಲಿ ಇದು ಸಮೀಕರಣ 20 ಅಂದರೆ Vab Vac 3qa2π0ln Deqr ಇದು ಸಮೀಕರಣ 20 ಆಗಿದೆ ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ವಿಷಯಗಳು ಸರಳವಾಗಿದೆ ಆದ್ದರಿಂದ ಅದರ ನಂತರ ನೀವು ಅದನ್ನು ಕೆಲವು ಗಣಿತದ ಫಾಸರ್ ಪ್ರಾತಿನಿಧ್ಯವನ್ನು ಮಾಡಬೇಕು ಏಕೆಂದರೆ ನೀವು ಕೆಪಾಸಿಟನ್ಸ್ ಅನ್ನು ಲೆಕ್ಕ ಹಾಕಬೇಕಾಗುತ್ತದೆ ಆದ್ದರಿಂದ ಇದು Vbc ಉಲ್ಲೇಖವನ್ನು ಮಾಡಿ ಇದು Va V Vca VbcVab ಮತ್ತು Vca ಈಗ ನೀವು ಇದನ್ನು ಈ ರೀತಿ ಮಾಡಿದರೆ ಇದು ನಿಮ್ಮVbc ಈ ಹಂತವು ನಿಮ್ಮ Vbc ಮತ್ತು ಇದು Vab ಆಗಿದೆ ಹಾಗಾಗಿ ಇಲ್ಲಿಂದ ಇದು Vab ರೈಟ್ ಮತ್ತು ಇದು Vca ಎಂದು ತ್ರಿಕೋನವನ್ನು ಚಿತ್ರಿಸುತ್ತಿದ್ದೇನೆ ಆದ್ದರಿಂದ ಟ್ರಯಾಂಗಲ್ ಯಾರೋವನ್ನು ಎಳೆಯುವುದು ಕೆಳಮುಖವಾಗಿ Vca ಆಗಿದೆ ಅಂದರೆ ನೀವು ತ್ರಿಕೋನಕ್ಕೆ ಪರಿವರ್ತಿಸುವ ಈ ಫೇಸರ್ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಅಸಮತೋಲಿತ ಸಮತೋಲಿತ ವ್ಯವಸ್ಥೆಯಲ್ಲ ಆದ್ದರಿಂದ ಈ ವೋಲ್ಟೇಜ್ ಟಿಪ್ ಇಲ್ಲಿ ಈ ವೋಲ್ಟೇಜ್ Van ಈ ವೋಲ್ಟೇಜ್ Vbn ಮತ್ತು ಈ ವೋಲ್ಟೇಜ್ Vcn ಮತ್ತು ಈ ಕೋನ ವಾಸ್ತವವಾಗಿ 30 degree ಈ ಕೋನ 30 degree ಮತ್ತು ಈ ಕೋನ 120 ಡಿಗ್ರಿ ಆದರೆ ಇಲ್ಲಿ ಬರೆಯದ ನಂತರ ಅಂಕಿ ಬೃಹದಾಕಾರದ ಆಗುತ್ತದೆ ಆದರೆ ಇದು ಅರ್ಥವಾಗುವಂತಹದ್ದಾಗಿದೆ ಹಾಗಾಗಿ ನಾನು ಮಾಡುತ್ತಿರುವುದು ಈ Vb Vbc ಈ ಉಲ್ಲೇಖವಾಗಿದೆ ಆದ್ದರಿಂದ ಇದು Vab ಮತ್ತು ಇದು Vca ಆಗಿದೆ ಆದ್ದರಿಂದ ಇದನ್ನು ಮಾಡಿ Vca arrow ಡೈರೆಕ್ಷನ್ ಒಂದೇ ಆಗಿರುತ್ತದೆ ಅದು ಕೇವಲ ತ್ರಿಕೋನ ಸ್ವರೂಪವಾಗಿದೆ ಮತ್ತು ಇದು ತಟಸ್ಥ ಭಾಗವಾಗಿದೆ ಆದ್ದರಿಂದ ಈಗ ಫಿಗರ್ 6 ರಿಂದ ಬ್ಯಾಲೆನ್ಸ್ 3 ಹಂತದ ವ್ಯವಸ್ಥೆಗಾಗಿ ಫೇಸರ್ ರೇಖಾಚಿತ್ರ ಅಂದರೆ ಫಿಗರ್ 6 ರಿಂದ ನೀವು Vab Van ಮೈನಸ್ ಈಗ ಬರೆಯಬಹುದು ನೀವು ಫೇಸರ್ ಅನ್ನು ವೆಕ್ಟರ್ ಅನ್ನು ಸಹ ಮಾಡಬಹುದು Vab Van -Vbn ಅಂದರೆ Vbb ಈ Vab ಅನ್ನು ನೋಡಿ ಈಗ ನೀವು ವೆಕ್ಟರ್ ಮಾಡುತ್ತೀರಿ Phasor Vab ಈ ತುದಿಗೆ ಸಮಾನವಾಗಿದೆ ಇಲ್ಲಿ ಎದುರು ಇದೆ ಆದ್ದರಿಂದ ಮೈನಸ್ VbnVan ನಾನು ಇದನ್ನು ಮೊದಲು ಬರೆಯುತ್ತಿದ್ದೇನೆ ಮತ್ತು ನಂತರ ಇದನ್ನು ಬರೆಯುತ್ತಿದ್ದೇನೆ ಆದರೆ ನಿಮ್ಮ ತಿಳುವಳಿಕೆಗಾಗಿ ನಾನು ಈ Vab Van Vbn ಎಂದು ಹೇಳುತ್ತಿದ್ದೇನೆ ಏಕೆಂದರೆ ಬಾಣದ ತುದಿ ಇಲ್ಲಿ ಎದುರು ಇದೆ ಆದ್ದರಿಂದ ಮೈನಸ್ Vbn ನಂತರ ಈ ಟಿಪ್ ಇಲ್ಲಿದೆ ಪ್ಲಸ್ Van ನೀವು ಅದೇ ರೀತಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಮಗೆ ab bc ca ಬೇಕು ಮೊದಲು ನೀವು Vac ಅನ್ನು ನೋಡುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ Vab Vac ಆದ್ದರಿಂದ Vac Van ಗೆ ಸಮಾನವಾಗಿರುತ್ತದೆ Vcn ಮೊದಲು VcaVcaVca ಸಮನಾಗಿರುತ್ತದೆ ನೋಡಿ ಇದು ಮೈನಸ್ Van ಆಗಿರುತ್ತದೆ ಏಕೆಂದರೆ Vca ನೀವು ವೆಕ್ಟರ್ ಫಾಸರ್ ಮಾಡುವ ವಿಧಾನಕ್ಕೆ ಸಮಾನವಾಗಿರುತ್ತದೆ ಅದೇ ವಿಷಯ ಫಾಸರ್ ತಿರುಗುವ ವೆಕ್ಟರ್ ಆಗಿದೆ ಇದು ಫಾಸರ್ ಮತ್ತು ವೆಕ್ಟರ್ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ Vca Van ಮೊದಲು ಬರೆಯುವುದು ಜೊತೆಗೆ Vcn ಆದ್ದರಿಂದ Vca Vcn Van ಆದರೆ ನಾವು Vac ಅನ್ನು ಬರೆದರೆ ಅದು ಕೇವಲ ವಿರುದ್ಧವಾಗಿರುತ್ತದೆ ನಂತರ ನೀವು c ಮತ್ತು a ಎಂದು ಇಂಟರ್ಚೇಂಜ್ ಮಾಡಿಕೊಳ್ಳಿ ಅದು Van Vcn ಆಗಿರುತ್ತದೆ ಆದ್ದರಿಂದ Vac Van Vcn ಇದು ಸಮೀಕರಣ 22 ಆಗಿದೆ ಇದು ಸರಳವಾದ ವಿಷಯ ಎಂದು ನಾನು ಭಾವಿಸುತ್ತೇನೆ ಆದರೆ ಕೆಲವೊಮ್ಮೆ ಗೊಂದಲ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಗೊಂದಲಗಳು ಇರಬಾರದು ಎಂದು ನಾನು ಭಾವಿಸುತ್ತೇನೆ ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ Phasor ರೇಖಾಚಿತ್ರದಿಂದ ಇಲ್ಲಿ Vba ಕೂಡ Van∟ 1200 ಗೆ ಸಮಾನವಾಗಿರುತ್ತದೆ ಇದು ನಿಮ್ಮ Van ಆದ್ದರಿಂದ Vbn ವಾಸ್ತವವಾಗಿ 120 ರಷ್ಟು ಹಿಂದುಳಿದಿದೆ ಏಕೆಂದರೆ ಈ ಕೋನ 120 ಡಿಗ್ರಿ ಆದ್ದರಿಂದ Vbn Van∟ 1200degree ನಾವು 23 ಅರ್ಥವಾಗುವಂತೆ ಬರೆಯುತ್ತಿದ್ದೇವೆ ನಂತರ Vcn Vanಗೆ ಸಮಾನವಾಗಿದೆ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಇದು 240 ಡಿಗ್ರಿ ಆದರೆ ಹಿಂದುಳಿದಿದೆ ಆದ್ದರಿಂದ Vcn Van∟ 240 ಡಿಗ್ರಿ ಇದು ಸಮೀಕರಣ 24 ಆಗಿದೆ ನಾನು ಈ Van ಅನ್ನು ಬಳಸಿದರೆ ಯಾವುದೇ ಗೊಂದಲವಿಲ್ಲ ಎಂದು ಭಾವಿಸುತ್ತೇವೆ Vbn ಉಲ್ಲೇಖವಾಗಿದೆ ನಂತರ Vbn Van∟ 120 ಡಿಗ್ರಿ ಮತ್ತು Vcn ಈ ರೀತಿಯಲ್ಲಿ Van ಕೋನ 240 ಡಿಗ್ರಿ ಸರಿಸಿ ಇದು ಸಮೀಕರಣ 24 ಆದ್ದರಿಂದ ಸಮೀಕರಣ 21 ಮತ್ತು 22 ಮತ್ತು ಈ 2 ಸಮೀಕರಣಗಳನ್ನು ಸೇರಿಸುವ ಮೂಲಕ ನೀವು Vab Vbc ಈ 2 ಸಮೀಕರಣವನ್ನು ಸೇರಿಸುತ್ತೀರಿ ಮತ್ತು Vbn Van∟ 120 ಡಿಗ್ರಿ ಮತ್ತು Vcn Van∟ 240 ಡಿಗ್ರಿಗಳನ್ನು ಬದಲಿಸುವುದು ನೀವು ಬದಲಿಯಾಗಿ ಮತ್ತು ನೀವು ಬದಲಿಯನ್ನು ಸೇರಿಸಿ ಮತ್ತು ಸರಳಗೊಳಿಸಿ ಇದು ನಿಮ್ಮ ಕೆಲಸ ಈ ಎಲ್ಲಾ ವಿಷಯಗಳನ್ನು ನಾವು ಚರ್ಚಿಸಿದ್ದೇವೆ ಮತ್ತು ವಿವರಿಸಿದ್ದೇವೆ ಎಲ್ಲಿಯೂ ಗೊಂದಲ ಇರಬಾರದು ಆದ್ದರಿಂದ ನೀವು ಹಾಗೆ ಮಾಡಿದರೆ Vab Vac ವಾಸ್ತವವಾಗಿ 3 Van ಗೆ ಸಮನಾಗಿರುತ್ತದೆ ಇದು ಸಮೀಕರಣ 25 ಆಗಿದೆ ಈ ಸಂಬಂಧ ನೀವು Vab Vac 3 Van ಇದು ಸಮೀಕರಣ 25 ಎಂದು ಸ್ಥಾಪಿಸಬೇಕು ಈಗ ಸಮೀಕರಣ 20 ಮತ್ತು 25 ರಿಂದ ಅಂದರೆ ಇದು 25 ಮತ್ತು ಇದು ಸಮೀಕರಣ 20 ಇದು ಈಗ ಸಮೀಕರಣ 20 ಮತ್ತು 25 ರಿಂದ ಅಂದರೆ ಇದು 25 ಮತ್ತು ಇದು ಸಮೀಕರಣ 20 ಇದು Vab ಅಂದರೆ Vab Vac ಅಂದರೆ Vab Vac ಇದು ವಾಸ್ತವವಾಗಿ 3 Van ಗೆ ಸಮಾನವಾಗಿರುತ್ತದೆ ಆದ್ದರಿಂದ 3qa2π0ln Deqr 3 Van ಆದ್ದರಿಂದ 3 3 ಅನ್ನು ಎರಡೂ ಕಡೆಯಿಂದ ರದ್ದುಗೊಳಿಸಲಾಗುತ್ತದೆ ಆದ್ದರಿಂದ ನೀವು qa2π0 ln ಎಂದು ಬರೆಯಬಹುದು DeqrVanಇದು ಸಮೀಕರಣ 26 ಎಂದು ಬರೆಯಬಹುದು ಆದ್ದರಿಂದ ಟ್ರಾನ್ಸ್ಪೋಸ್ ಟ್ರಾನ್ಸ್ಮಿಷನ್ ಲೈನ್ನ ನ್ಯೂಟ್ರಲ್ಗೆ ಪ್ರತಿ ಹಂತದ ಧಾರಣವನ್ನು Can qaVan q ಮೂಲಕ ನೀಡಲಾಗುತ್ತದೆ ಎಂದು ಈಗ ನೀವು ನೇರವಾಗಿ ಬಳಸಬಹುದು ಏಕೆಂದರೆ q C V ನಿಮಗೆ ಸಾಮಾನ್ಯವಾಗಿ ತಿಳಿದಿದೆ ಆದ್ದರಿಂದ Can qaVan 2π0ln Deqr ಫ್ಯಾರಡ್ ಪರ್ ಮೀಟರ್ ಆದ್ದರಿಂದ ನೈಸರ್ಗಿಕ ಲಾಗ್ ನೀವು ಈ ಲಾಗ್ಗೆ ಪರಿವರ್ತಿಸುತ್ತೀರಿ ಅಥವಾ ನೀವು ಅದನ್ನು ಪಡೆಯಬಹುದು it Can 0 0242 logDeqr µfkm ಇದು ಸಮೀಕರಣ 28 ಆಗಿದೆ ಇಲ್ಲಿಯವರೆಗೆ ವಿಷಯಗಳನ್ನು ವಿವರಿಸಲಾಗಿದೆ ಸಮಬಾಹು ಅಂತರಕ್ಕಾಗಿ ನಾವು ಸಮಬಾಹು ಅಂತರವನ್ನು ಊಹಿಸಿದರೆ ಅದು D12 D23 D31 D Deq ಸಹ D ಗೆ ಸಮನಾಗಿರುತ್ತದೆ ಏಕೆಂದರೆ D ಇಂದ D ಗೆ D ಗೆ D ಗೆ ಮೂರನೇ ಒಂದು ಭಾಗವು D ಗೆ ಸಮಾನವಾಗಿರುತ್ತದೆ ಆದ್ದರಿಂದ Can 0 0242Dr µfkm ಇದು ಸಮೀಕರಣ 29 ಆಗಿದೆ ಆದ್ದರಿಂದ 3 ಫೇಸ್ ಟ್ರಾನ್ಸ್ಮಿಷನ್ ಲೈನ್ಗೆ ಲೈನ್ ಚಾರ್ಜಿಂಗ್ ಕರೆಂಟ್ I ಬ್ರಾಕೆಟ್ನಲ್ಲಿ ಬರೆಯುತ್ತಿದ್ದೇನೆ ಲೈನ್ ಚಾರ್ಜಿಂಗ್ jωCanVLN ಮೊದಲಿನಂತೆಯೇ ಇರುತ್ತದೆ VLN ಎಂದರೆ ತಟಸ್ಥ ವೋಲ್ಟೇಜ್ಗೆ ಲೈನ್ ಅಂದರೆ ನೀವು ಹಂತ a b c ಹೊಂದಿದ್ದರೆ ಅದು Van ಅಥವಾ Vbn ಅಥವಾ Ccn ಆಗಿರುತ್ತದೆ ಈ ಸಂದರ್ಭದಲ್ಲಿ ನಾವು Can ಅನ್ನು ಬಳಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ L VLN ಗೆ ತಟಸ್ಥವಾಗಿ ಸಮಾನವಾಗಿರುತ್ತದೆ ಆದರೆ ಬರೆಯುತ್ತಿಲ್ಲ ಏಕೆಂದರೆ ನಿಮ್ಮ Can Cbn Ccn ಬ್ಯಾಲೆನ್ಸ್ ಆಗಿವೆ ಎಲ್ಲವೂ ಒಂದೇ ಆಗಿವೆ ಮುಂದಿನದು ಬಂಡಲ್ ಕಂಡಕ್ಟರ್ ಆದ್ದರಿಂದ ಈವರೆಗೆ ಚಾರ್ಜಿಂಗ್ ಕರೆಂಟ್ ಅಗತ್ಯವಿದೆ ನಂತರ ನೀವು ನಿರ್ದಿಷ್ಟವಾಗಿ ಪ್ರಸರಣ ಮಾರ್ಗದ ಗುಣಲಕ್ಷಣಗಳನ್ನು ನೋಡುತ್ತೀರಿ ನಂತರ ಆ ಸಮಯದಲ್ಲಿ ನಾವು ಎಲ್ಲಾ ವಿವರಗಳನ್ನು ನೋಡುತ್ತೇವೆ ಆದರೆ ಇದು ಅವಶ್ಯಕ ಈಗ ಬಂಡಲ್ ಕಂಡಕ್ಟರ್ಗಳು ನಾವು 2 ಕಂಡಕ್ಟರ್ಗಳು 3 ಕಂಡಕ್ಟರ್ಗಳು ಮತ್ತು ನಾಲ್ಕು ಕಂಡಕ್ಟರ್ಗಳಿಗೆ ನೋಡಿದ್ದೇವೆ ಆದ್ದರಿಂದ ಇದು 3 2 ಆಗಿದೆ ನಾವು ಈಗಾಗಲೇ ಇಂಡಕ್ಷನ್ ಪ್ರಕರಣಗಳಿಗೆ ನೋಡಿದ್ದೇವೆ ಆದ್ದರಿಂದ ಇಲ್ಲಿ ನಾನು ನಿಮಗೆ ಅದೇ ರೇಖಾಚಿತ್ರವನ್ನು ನೀಡುತ್ತಿಲ್ಲ ಆದ್ದರಿಂದ ಬಂಡಲ್ ಕಂಡಕ್ಟರ್ನ ಜ್ಯಾಮಿತೀಯ ಸರಾಸರಿ ತ್ರಿಜ್ಯವನ್ನು ಲೆಕ್ಕಹಾಕಬಹುದು ವಾಹಕದೊಂದಿಗೆ ತ್ರಿಜ್ಯ r ಅನ್ನು ಬಳಸುವುದನ್ನು ಹೊರತುಪಡಿಸಿ ಇಂಡಕ್ಟನ್ಸ್ ಲೆಕ್ಕಾಚಾರಕ್ಕಾಗಿ ನೀವು ಮೊದಲೇ ಲೆಕ್ಕ ಹಾಕಿದ್ದೀರಿ ಆದ್ದರಿಂದ ಆ ಸಂದರ್ಭದಲ್ಲಿ ಇಂಡಕ್ಟನ್ಸ್ಗಾಗಿ ಬಂಡಲ್ ಕಂಡಕ್ಟರ್ ಕೇಸ್ಗಾಗಿ ನಾವು r' ಅನ್ನು ಬಳಸಿದ್ದೇವೆ ಅಂದರೆ ಆಂತರಿಕ ಇಂಡಕ್ಟನ್ಸ್ ಅನ್ನು ಲೆಕ್ಕಹಾಕಲು ಇಲ್ಲಿ ಯಾವುದೇ ಆಂತರಿಕ ಧಾರಣವಿಲ್ಲ ಆದ್ದರಿಂದ ಅಲ್ಲಿ ಏನೂ ಇಲ್ಲ ಯಾವುದೇ ಆಂತರಿಕ ಸಾಮರ್ಥ್ಯವಿಲ್ಲ ಆದ್ದರಿಂದ ನಾವು r ಅನ್ನು ಮಾತ್ರ ಬಳಸುತ್ತೇವೆ ಆದರೆ r' ಅಲ್ಲ ಆದ್ದರಿಂದ d ಬಂಡಲ್ ಸ್ಪೇಸಿಂಗ್ ಆಗಿದ್ದರೆ 2 ಕಂಡಕ್ಟರ್ಗಳ ವ್ಯವಸ್ಥೆಗೆ ನಾವು ತೆಗೆದುಕೊಂಡಿರುವ 2 ಕಂಡಕ್ಟರ್ಗಳು 3 ಕಂಡಕ್ಟರ್ಗಳು 4 ಕಂಡಕ್ಟರ್ಗಳನ್ನು ಕಲ್ಪಿಸಿಕೊಳ್ಳಿ ಆದ್ದರಿಂದ Ds12 2 ಕಂಡಕ್ಟರ್ ಪ್ರಕರಣಕ್ಕೆ ಜ್ಯಾಮಿತೀಯ ಸರಾಸರಿ ತ್ರಿಜ್ಯ ಇಂಡಕ್ಟನ್ಸ್ ಸಂದರ್ಭದಲ್ಲಿ ಇದು ವಾಸ್ತವವಾಗಿ r' ಆಗಿತ್ತು ಆದರೆ ಕೆಪಾಸಿಟನ್ಸ್ ಸಂದರ್ಭದಲ್ಲಿ ಇದು r ಆಗಿದೆ ರೇಖಾಚಿತ್ರಕ್ಕೆ ಹಿಂತಿರುಗಿ ಅಂತೆಯೇ ಸಮಬಾಹು ತ್ರಿಕೋನದ 3 ಕಂಡಕ್ಟರ್ ವ್ಯವಸ್ಥೆಗೆ ಈ ರೇಖಾಚಿತ್ರವನ್ನು ಇಂಡಕ್ಟನ್ಸ್ ಪ್ರಕರಣಗಳಿಗೆ ಸಹ ತೋರಿಸಲಾಗಿದೆ ಆದರೆ ಈ ಸಂದರ್ಭದಲ್ಲಿ Ds 13 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಮತ್ತೆ r1 ನ ಪ್ರಶ್ನೆಯೇ ಇಲ್ಲ r ಮಾತ್ರ ಇದು ನಿಮ್ಮ ಸಮೀಕರಣ 32 ಆಗಿದೆ ಮತ್ತು ನಾಲ್ಕು ಕಂಡಕ್ಟರ್ಗಳಿಗೆ ನಾಲ್ಕು ಪಟ್ಟು ವ್ಯವಸ್ಥೆ Ds ಆಗಿರುತ್ತದೆ 2r d3 ಆದರೆ ಇಂಡಕ್ಟನ್ಸಿನ ಸಂದರ್ಭದಲ್ಲಿ ಅದು r1 ಆಗಿತ್ತು ಆದ್ದರಿಂದ ಇಲ್ಲಿ ಯಾವುದೇ r' ಟು ದಿ ಪವರ್ 1 ಬೈ 4 ಇಲ್ಲ ಇದು ಸಮೀಕರಣ 33 ಆದ್ದರಿಂದ ರೇಖೆಯನ್ನು ವರ್ಗಾಯಿಸಲು ಪರಿಗಣಿಸಿ ರೇಖೆಯು ಟ್ರಾನ್ಸ್ಪೋಸ್ ಲೈನ್ ಎಂದು ನಾವು ಭಾವಿಸಿದರೆ ಪ್ರತಿ ಹಂತಕ್ಕೆ ಕೆಪಾಸಿಟನ್ಸ್ ಅನ್ನು ನೀಡಲಾಗುತ್ತದೆ ಹಾಗಾಗಿ ಇವು ಕಂಡಕ್ಟರ್ ವ್ಯವಸ್ಥೆಗಳನ್ನು ನೀಡಲಾಗಿದೆ ಆದ್ದರಿಂದ ನೀವು a b c ಬದಲಿಗೆ ಈ ರೀತಿಯ ವ್ಯವಸ್ಥೆಯನ್ನು ಹೊಂದಿದ್ದರೆ ಈ ಸಮೀಕರಣವು ಮೂಲತಃ ಈ ಸಮೀಕರಣದ ಬದಲಿಗೆ Dr ನ ಲಾಗ್ ಅನ್ನು ನಾವು ರೇಖೆಯನ್ನು ಟ್ರಾನ್ಸ್ಪೋಸ್ ಮಾಡಲು ಪರಿಗಣಿಸಿದರೆ ಪ್ರತಿ ಹಂತದ ಧಾರಣವನ್ನು ಸಾಮಾನ್ಯವಾಗಿ ನೀಡಲಾಗುತ್ತದೆ ಎಂದು ನಾವು ಭಾವಿಸಿದರೆ ಬರೆಯಬಹುದು ಇದು that Can 0 0242 logDeqDs µFkm ಇದು ಸಮೀಕರಣ 34 ಆಗಿದೆ ನಾವು ಸಮಬಾಹು ಅಂತರಕ್ಕಾಗಿ Dr ಅನ್ನು ಬರೆಯುತ್ತಿದ್ದೇವೆ ಆದರೆ ನಾವು ಅಂತಹ ಸಂರಚನೆಯನ್ನು ಹೊಂದಿದ್ದರೆ ಆದ್ದರಿಂದ ಸಾಮಾನ್ಯವಾಗಿ ನಾವು log DeqDs µFkm ಎಂದು ಬರೆಯುತ್ತೇವೆ ಇದು ಸಮೀಕರಣ 34 ಆಗಿದೆ